ಈ ಉಪನ್ಯಾಸದಲ್ಲಿ ನಾವು ಡಿರಾಕ್ ಡೆಲ್ಟಾ ಫಂಕ್ಷನ್ ವನ್ನು ಅಥವಾ ನಿರ್ದಿಷ್ಟವಾಗಿ ಲ್ಯಾಪ್ಲೇಸ್ ರೂಪಾಂತರವನ್ನುಡೈರಾಕ್ ಡೆಲ್ಟಾ ಫಂಕ್ಷನ್ ಬೆಸೆಲ್ ನ ಫಂಕ್ಷನ್ Bessel's function ಮತ್ತು ಈ ಲ್ಯಾಗುರೆ ಬಹುಪದಿಗಳನ್ನುLaguerre polynomials ಕವರ್ ಮಾಡುತ್ತೇವೆ ಆದ್ದರಿಂದ ಡಿರಾಕ್ ಡೆಲ್ಟಾ ಫಂಕ್ಷನ್ ಗೆ ಬಂದಾಗ ನಾವು ಸಾಮಾನ್ಯವಾಗಿ ಇದನ್ನು ಈ ಆಯತಾಕಾರದ ಪಲ್ಸ್ ನ ಮೂಲಕ ವ್ಯಾಖ್ಯಾನಿಸುತ್ತೇವೆ ಅಥವಾ ಅಂತಹ ವಿಶೇಷ ಅಥವಾ ಸಾಮಾನ್ಯೀಕರಿಸಿದ ಫಂಕ್ಷನ್ ವನ್ನು ನಾವು ವ್ಯಾಖ್ಯಾನಿಸಲು ಹಲವಾರು ಮಾರ್ಗಗಳಿವೆ ಅಲ್ಲಿ ಈ ಆಯತಾಕಾರದ ಪಲ್ಸ್ t 0 ಯಿಂದ ಕಡಿಮೆ ಮತ್ತು a ಯಿಂದ a ε ಇದನ್ನು 1 ε ಎಂದು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ a ಯಿಂದ a ε ಎತ್ತರವು 1 ε ಆಗಿರುತ್ತದೆ ಇಲ್ಲದಿದ್ದರೆ ಈ ಪ್ರದೇಶದಲ್ಲಿ ಮತ್ತು ಈ ಮೊದಲು ಪ್ರದೇಶದಲ್ಲಿ ಇದು 0 ಆಗಿದೆ ಆದ್ದರಿಂದ ಇದನ್ನು ಆಯತಾಕಾರದ ಪಲ್ಸ್ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಈಗ ಮೊದಲು ನಾವು ಈ ಆಯತಾಕಾರದ ಪಲ್ಸ್ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯುತ್ತೇವೆ ಏಕೆಂದರೆ ಈ ಡೈರಾಕ್ ಡೆಲ್ಟಾ ಫಂಕ್ಷನ್ ನನ್ನು ಈ ε ತುಂಬಾ ಚಿಕ್ಕದಾಗಿರುವಾಗ ಈ ಆಯತಾಕಾರದ ಪಲ್ಸ್ ಫಂಕ್ಷನ್ ನ ಸೀಮಿತ ಪರಿಸ್ಥಿತಿ ಎಂದು ವ್ಯಾಖ್ಯಾನಿಸಲಾಗಿದೆ ಅಥವಾ ವ್ಯಾಖ್ಯಾನಿಸಬಹುದು ಆದ್ದರಿಂದ ಒಂದುವೇಳೆ ಈ ε 0 ಗೆ ಹೋದರೆ ಮತ್ತು ಆ ಸಂದರ್ಭದಲ್ಲಿ ಈ 1 ε ಸ್ವಾಭಾವಿಕವಾಗಿ ∞ ಪ್ರವೃತ್ತಿಯನ್ನು ಹೊಂದಿರುತ್ತವೆ ಮತ್ತು ನಾವು ಇಲ್ಲಿ ಡಿರಾಕ್ ಡೆಲ್ಟಾ ಫಂಕ್ಷನ್ Dirac Delta function ಎಂದು ವ್ಯಾಖ್ಯಾನಿಸುವ ಫಂಕ್ಷನ್ ನನ್ನು ನಿಖರವಾಗಿ ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಮೊದಲು ನಾವು ಈ ε ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮಿತಿಯನ್ನು ಪರಿಗಣಿಸದೆ ಮೊದಲು ಪರಿಸ್ಥಿತಿ ಆದ್ದರಿಂದ ಈ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು e −st ಮತ್ತು ನಂತರ ಇದನ್ನು ಹೊಂದಿರುವ ವ್ಯಾಖ್ಯಾನದೊಂದಿಗೆ ಪಡೆಯುವುದು a ಅನ್ನು ಈ ಫಂಕ್ಷನ್ ಅಥವಾ ಈ ವೇರಿಯಬಲ್ t ಮೇಲೆ ಸಂಯೋಜಿಸಲಾಗುತ್ತದೆ ಆದ್ದರಿಂದ ಈ ಅವಿಭಾಜ್ಯವನ್ನು ಹೇಗೆ ಪಡೆಯುವುದು ಎಂಬುದು ಇಲ್ಲಿದೆ ಇದು ಸರಳವಾಗಿದೆ ಏಕೆಂದರೆ 0 ರಿಂದ ∞ ಇದನ್ನು a ಯಿಂದ a ε ಈ ಫಂಕ್ಷನ್ a ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇಲ್ಲಿ ನಾವು 1ε ಹೊಂದಿದ್ದೇವೆ ಮತ್ತು ನಂತರ e −st ಇದೆ ಮತ್ತು ನಂತರ ನಾವು dt ಯನ್ನು ಹೊಂದಿದ್ದೇವೆ ಆದ್ದರಿಂದ ಉಳಿದ ಡೊಮೇನ್ ನಲ್ಲಿ ಈ a 0 ಆಗಿದೆ ಆದ್ದರಿಂದ ಈ ಲ್ಯಾಪ್ಲೇಸ್ ರೂಪಾಂತರದಿಂದಾಗಿLaplace transform ಅವಿಭಾಜ್ಯವು a ರಿಂದ a ε ಮತ್ತು e −st ಗೆ ಉಳಿಯುತ್ತದೆ ಆದ್ದರಿಂದ ಇಲ್ಲಿ 1ε ಮತ್ತು ನಂತರ ಇಲ್ಲಿ ನಾವು e −st −s ಅನ್ನು ಹೊಂದಿದ್ದೇವೆ ಇದು ಸಂಯೋಜಿತ ಮೌಲ್ಯವಾಗಿದೆ ಮತ್ತು ಅದನ್ನು a ರಿಂದ ಒಂದು ε ಮಿತಿಗೆ ಹೊಂದಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು 1 sε ಅನ್ನು ಹೊಂದಿದ್ದೇವೆ ನಾವು ಈಗ ಮೈನಸ್ ಚಿಹ್ನೆಯನ್ನು ಸರಿಹೊಂದಿಸುತ್ತೇವೆ ಆದ್ದರಿಂದ ಮೊದಲು ನಾವು ಒಂದು ಮಿತಿಯನ್ನು ಹಾಕುತ್ತೇವೆ ಆದ್ದರಿಂದ ನಾವು e −sa ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು −e −saε ಹೊಂದುತ್ತೇವೆ ಆದ್ದರಿಂದ e −sa sε i ಸಾಮಾನ್ಯವಾಗಿದೆ ಆಗ ಇಲ್ಲಿ ನಾವು 1 − e −sε ಹೊಂದಿದ್ದೇವೆ ಆದ್ದರಿಂದ ಇದು ಈ ಆಯತಾಕಾರದ ಪಲ್ಸ್ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವಾಗಿದ್ದು ಇದನ್ನು ಇಲ್ಲಿ e −sε sε 1 − e −sε ಎಂದು ಬರೆಯಲಾಗಿದೆ ಆದ್ದರಿಂದ ಈಗ ಪರಿಸ್ಥಿತಿಯನ್ನು ಸೀಮಿತಗೊಳಿಸುತ್ತಿರುವ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಈ ಲ್ಯಾಪ್ಲೇಸ್ ರೂಪಾಂತರಕ್ಕೆ ಮರಳುವುದು ಈ ಆಯತಾಕಾರದ ಪಲ್ಸ್ ಫಂಕ್ಷನ್ ಅಂದರೆ ಈ δ t − a ಅನ್ನು 0a ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಈ ಆಯತಾಕಾರದ ಪಲ್ಸ್ ಫಂಕ್ಷನ್ನ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ನಾವು ಈಗ ವ್ಯವಹರಿಸಬೇಕಾದ ಏಕೈಕ ವಿಷಯವೆಂದರೆ ನಾವು ಈ ε ತೆಗೆದುಕೊಂಡಾಗ ಈಗ ಏನಾಗುತ್ತದೆಯೋ ಅದು 0 ಗೆ ಒಲವು ತೋರುತ್ತದೆ ಏಕೆಂದರೆ ಅದು ನಿಖರವಾಗಿ ಡಿರಾಕ್ ಡೆಲ್ಟಾ ಫಂಕ್ಷನ್ ವಾಗಿದೆ ಈ ಡಿರಾಕ್ ಡೆಲ್ಟಾ ಫಂಕ್ಷನ್ ಆದ್ದರಿಂದ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವು ಈ ರೀತಿ ಬರುತ್ತದೆ e−as ಇದನ್ನು ಹೇಗೆ ಪಡೆಯುವುದು ಆದ್ದರಿಂದ ನಾವು ಇಲ್ಲಿ ಮಿತಿಯನ್ನು ನಿಗದಿಪಡಿಸುತ್ತೇವೆ ಆದ್ದರಿಂದ ε 0 ಗೆ ಹೋದಾಗ ಇದಕ್ಕೆ ಏನಾಗುತ್ತದೆ ಎಂದು ನಾವು ಪರಿಗಣಿಸುತ್ತೇವೆ ಆದ್ದರಿಂದ ಇಲ್ಲಿ ε 0 ಗೆ ಹೋದಾಗ ನಂತರ e −sε ಅದು 1 ಆಗಿರುತ್ತದೆ ನಾವು 1 − 1 ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ε 0 ಗೆ ಹೋದಾಗ ನಾವು 00 ರೂಪವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ನಂತರ ನಾವು ಎಲ್ ಹಾಸ್ಪಿಟಲ್ L'Hopital rule ನಿಯಮವನ್ನು ಅನ್ವಯಿಸಬಹುದು ಅಂದರೆ ನಾವು e −as ಅನ್ನು ಹೊಂದಿದ್ದೇವೆ ಮತ್ತು ನಾವು ವ್ಯತ್ಯಾಸವನ್ನು ತೋರಿಸುತ್ತೇವೆ ಇಲ್ಲಿ ಆದ್ದರಿಂದ ಮೈನಸ್ ಮತ್ತು ಮೈನಸ್ ಪ್ಲಸ್ s ಆಗಿರುವುದರಿಂದ ನಾವು e−sε ಅನ್ನು ಹೊಂದಿದ್ದೇವೆ ತದನಂತರ ಇದನ್ನು ಮತ್ತು ಈ ಮೂಲಕ ವಿಭಜಿಸಲಾಗಿದೆ ε ವ್ಯುತ್ಪನ್ನವು 1 ಆಗಿರುತ್ತದೆ ಆದ್ದರಿಂದ ಈ s ಮತ್ತು s ರದ್ದುಗೊಳಿಸಲಾಗಿದೆ ಆದ್ದರಿಂದ ನಾವು e −sε e −sa ಅನ್ನು ಹೊಂದಿದ್ದೇವೆ ಮತ್ತು ನಾವು ತೆಗೆದುಕೊಂಡಾಗ ಇದು 0 ಗೆ ε ಆದ್ದರಿಂದ ಇದು 1 ಆಗಿದೆ ಆದ್ದರಿಂದ ಮಿತಿಯು ಕೇವಲ e −as ನಂತೆ ಇರುತ್ತದೆ ಆದ್ದರಿಂದ ಇದರ ಲ್ಯಾಪ್ಲೇಸ್ ರೂಪಾಂತರ ಇಲ್ಲಿದೆ δt − a e −as ಈ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಕೆಲವು ಆಸಕ್ತಿದಾಯಕ ಗುಣಲಕ್ಷಣಗಳಿವೆ ಮತ್ತು ನಾವು ಅವುಗಳ ಮೂಲಕ ಹೋಗುತ್ತೇವೆ ಮತ್ತು ನಂತರ ನಾವು ಈ ಗುಣಲಕ್ಷಣಗಳ ಮೂಲಕ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಈ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯುವ ಪರ್ಯಾಯ ಮಾರ್ಗವನ್ನು ಹುಡುಕುತ್ತೇವೆ ಮೊದಲ ಗುಣವು ಹೇಳುತ್ತದೆ ಅಥವಾ ಕೆಲವೊಮ್ಮೆ ಅದನ್ನು ವ್ಯಾಖ್ಯಾನಿಸಲಾಗುತ್ತದೆ ಅಥವಾ ಇದನ್ನು ಈ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ವ್ಯಾಖ್ಯಾನವೆಂದು ಸಹ ಪರಿಗಣಿಸಲಾಗುತ್ತದೆ ಎಂದು ನಾನು ಅರ್ಥೈಸುತ್ತೇವೆ ಇಲ್ಲಿ t 0 ಆಲ್ಲದಿರುವಾಗ δ t − a 0 ಹೊಂದಿದ್ದೇವೆ ಆದ್ದರಿಂದ ಯಾವ ಬಿಂದುವಿನಲ್ಲಿ ಇದ್ದಾಗಲೆಲ್ಲಾ t ಯಾವುದನ್ನು a ಗೆ ಸಮನಾಗಿರುವುದಿಲ್ಲವೋ ಇದನ್ನು 0 ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಾವು ಈ δt − a ಅನ್ನು c ಯಿಂದ d ಮೇಲೆ ಸಂಯೋಜಿಸಿದಾಗತ್ತು ಈ c ಯಿಂದ d ಗೆ ಆ ಬಿಂದು a ಅನ್ನು ಒಳಗೊಂಡಿದ್ದರೆ ಆಗ ಈ ಅವಿಭಾಜ್ಯದ ಮೌಲ್ಯವು 1 ಆಗಿರುತ್ತದೆ ಇಲ್ಲದಿದ್ದರೆ ಈ ಅವಿಭಾಜ್ಯದ ಮೌಲ್ಯವು 0 ಆಗಿರುತ್ತದೆ ಅಥವಾ ಹೆಚ್ಚು ಸಾಮಾನ್ಯ ಸನ್ನಿವೇಶವೆಂದರೆ ನಾವು δt − a ಅನ್ನು ಈ c ಯಿಂದ d ಗೆ ಈ f ನೊಂದಿಗೆ ಸಂಯೋಜಿಸಿದಾಗ ಅದರಲ್ಲಿ ಆ ಸಂದರ್ಭ ಈ ಅವಿಭಾಜ್ಯದ ಮೌಲ್ಯವು f ಆಗಿರುತ್ತದೆ a ಈ ಮಧ್ಯಂತರ c ಯಿಂದ d ಗೆ ಸೇರಿದಾಗ ಅಥವಾ ಅದು a c ಯಿಂದ d ಯ ವ್ಯಾಪ್ತಿಯಿಂದ ಹೊರಗಿರುವಾಗ 0 ಆಗಿರಬೇಕು ಆದ್ದರಿಂದ ನಾವು ಇದನ್ನು ಹೊಂದಿರುವಾಗ ಇದು ಹೆಚ್ಚು ಸಾಮಾನ್ಯ ಪರಿಸ್ಥಿತಿಯಾಗಿದೆ ಡೆಲ್ಟಾ ಫಂಕ್ಷನ್ ಇಲ್ಲಿ dt ಯೊಂದಿಗೆ ಈ ಏಕೀಕರಣದ ಅಡಿಯಲ್ಲಿ ಫಂಕ್ಷನ್ ಮೌಲ್ಯವು a ಯು c ಮತ್ತು d ನಡುವೆ ಕೇವಲ f ಆಗಿರುತ್ತದೆ ಆದ್ದರಿಂದ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಈ ಗುಣಲಕ್ಷಣಗಳನ್ನು ಹೊಂದಿರುವ ನಾವು ಈಗ ಇದನ್ನು ನೇರವಾಗಿ ಅನ್ವಯಿಸಬಹುದು ಈ ಲ್ಯಾಪ್ಲೇಸ್ ರೂಪಾಂತರ δt − a ಆದ್ದರಿಂದ ವ್ಯಾಖ್ಯಾನದ ಪ್ರಕಾರ ನಾವು e −st ಮತ್ತು δ t − adt ಮತ್ತು ಇಲ್ಲಿ ಈ ಗುಣವನ್ನು ಬಳಸುವುದು ಏಕೆಂದರೆ ಈ t 0 ಯಿಂದ ∞ ಮತ್ತು ಇಲ್ಲಿ ಏನೇ ತೆಗೆದುಕೊಂಡರೂ a ಅನ್ನು ಖಂಡಿತವಾಗಿಯೂ ಸಕಾರಾತ್ಮಕವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ a ಏಕೀಕರಣದ ಮಧ್ಯಂತರದಲ್ಲಿ ಇರುತ್ತದೆ ಮತ್ತು ಈ ಏಕೀಕರಣದ ಮೌಲ್ಯವು ಈ ಫಂಕ್ಷನ್ ta ನಲ್ಲಿ e −st ಮೌಲ್ಯವಾಗಿರುತ್ತದೆಗೆ ಅದರ ಅರ್ಥ e −as ಮತ್ತು ಅದು ಈ ಅವಿಭಾಜ್ಯದ ಮೌಲ್ಯವಾಗಿದೆ ಇದು ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಶಾಸ್ತ್ರೀಯ ಅರ್ಥದಲ್ಲಿ ಅಂತಹ ಯಾವುದೇ ಫಂಕ್ಷನ್ ಇಲ್ಲ ಎಂಬ ಒಂದು ಸಣ್ಣ ಹೇಳಿಕೆ ಆದ್ದರಿಂದ ಈ δ 0 ಮತ್ತು t 0 ಗೆ ಸಮನಲ್ಲದಾಗ ಹೇಗೋ ∞ ಯಲ್ಲಿ t0 ಎಂದು ಭಾವಿಸಬಹುದು ಇದು ಕೇವಲ ಇನ್ನೊಂದು ಟಿಪ್ಪಣಿ ಆದ್ದರಿಂದ ನಾವು ಈಗಾಗಲೇ ಈ ಹೆವಿಸೈಡ್ ಫಂಕ್ಷನ್ ನನ್ನು ಪರಿಗಣಿಸಿದ್ದೇವೆ ಇದನ್ನು ವ್ಯಾಖ್ಯಾನಿಸಲಾಗಿದೆ t a ಅದು 0 ಮತ್ತು t ≥ a 1 ಆಗಿರುತ್ತದೆ ಮತ್ತು ನಿಜವಾಗಿಯೂ ನಾವು ಈ ಹಿಂದೆ ಲ್ಯಾಪ್ಲೇಸ್ ಅನ್ನು ಲೆಕ್ಕಹಾಕಿದ್ದೇವೆ ಈ ಫಂಕ್ಷನ್ ut − a ನ ರೂಪಾಂತರವು ಏಕೆಂದರೆ ಈ ಸಂದರ್ಭದಲ್ಲಿ ಇದು ಕೇವಲ a ಇಂದ ∞ ಮತ್ತು ಫಂಕ್ಷನ್ 1 ಆಗಿದೆ ತದನಂತರ e −st ಮತ್ತು ನಂತರ ನಾವು dtಯನ್ನು ಹೊಂದಿದ್ದೇವೆ ಅದನ್ನು ಸಂಯೋಜಿಸಬಹುದು ಆದ್ದರಿಂದ ನಾವು ಹೊಂದಿದ್ದೇವೆ E −st −s ಮತ್ತು ನಂತರ a ಯಿಂದ ∞ ಅದು 0 ಆಗುತ್ತದೆ ನಂತರ ನಾವು 1s ಮತ್ತು e−sa ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಈ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಈ ಹೆವಿ ಸೈಡ್ ಫಂಕ್ಷನ್ ut − a ಅಥವಾ ಕೆಲವೊಮ್ಮೆ ನಾವು ಇಲ್ಲಿ ua ಯಾವುದೇ ರೀತಿಯಲ್ಲಿ ಸೂಚಿಸುತ್ತೇವೆ ಮತ್ತು ಈ ಡೆಲ್ಟಾ ಫಂಕ್ಷನ್ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವು e −as ಆಗಿದೆ ಎಂದು ನಮಗೆ ತಿಳಿದಿದೆ ಮತ್ತು ಈ ಡಿರಾಕ್ ಡೆಲ್ಟಾ ಫಂಕ್ಷನ್ ಮತ್ತು ಈ ಹೆವಿಸೈಡ್ ಫಂಕ್ಷನ್ ನಡುವಿನ ಸಂಬಂಧವೇನು ಎಂದು ನಾವು ಸ್ವಲ್ಪ ಅಂತರ್ಬೋಧೆಯನ್ನು ನೀಡಲು ಪ್ರಯತ್ನಿಸುತ್ತೇವೆ ನಾವು ಅಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸಿದರೆ ಲ್ಯಾಪ್ಲೇಸ್ ಅಲ್ಲಿ ರೂಪಾಂತರಗೊಳ್ಳುತ್ತದೆ ನಾವು ಎರಡರಲ್ಲೂ ಸಾಮಾನ್ಯವಾಗಿ e −as ಹೊಂದಿದ್ದೇವೆ ಆದ್ದರಿಂದ ಈ ವ್ಯುತ್ಪನ್ನ ಪ್ರಮೇಯವು ಈ ua ನ ವ್ಯುತ್ಪನ್ನತೆಯ ಲ್ಯಾಪ್ಲೇಸ್ −ua sLua ಆಗಿರುತ್ತದೆ ಎಂದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ua ಯ ಈ ವ್ಯುತ್ಪನ್ನತೆಯ ಲ್ಯಾಪ್ಲೇಸ್ −ua ಮತ್ತು ಇದರ ಲ್ಯಾಪ್ಲೇಸ್ s ಈ ಬಾರಿ ಇರುತ್ತದೆ ಆದ್ದರಿಂದ ನಾವು ಇಲ್ಲಿ ಈ ಲ್ಯಾಪ್ಲೇಸ್ ಅನ್ನು ಬದಲಾಯಿಸಿದರೆ ಇದು 0 ಆಗಿರುತ್ತದೆ ಮತ್ತು ನಂತರ ನಾವು s ಬಾರಿ ua ನ ಲ್ಯಾಪ್ಲೇಸ್ ಅನ್ನು ಹೊಂದಿದ್ದೇವೆ ಅದು ಕೇವಲ e−as ನಂತೆ ಇರುತ್ತದೆ ಆದ್ದರಿಂದ ಈ ವ್ಯುತ್ಪನ್ನವಾದ ಲ್ಯಾಪ್ಲೇಸ್ ರೂಪಾಂತರವು e−as ಗೆ ಮತ್ತು ಅದರಲ್ಲಿ ಸಮಾನವಾಗಿದೆ ಎಂದು ನಾವು ಗಮನಿಸಿದ್ದೇವೆ ಕೇಸ್ ನಾವು ಇಲ್ಲಿ ಗಮನಿಸುವುದೇನೆಂದರೆ ಈ ಹೆವಿಸೈಡ್ ನ ವ್ಯುತ್ಪತ್ತಿಯ ಲ್ಯಾಪ್ಲೇಸ್ ಫಂಕ್ಷನ್ ಏಕೆಂದರೆ ಈ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪತ್ತಿಯ ಲ್ಯಾಪ್ಲೇಸ್ e−as ಆಗಿದೆ ಮತ್ತು ಇದು ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ ಡಿರಾಕ್ ಡೆಲ್ಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ರೂಪಾಂತರ ಮತ್ತು ವ್ಯುತ್ಪನ್ನತೆಯ ಲ್ಯಾಪ್ಲೇಸ್ ರೂಪಾಂತರ ಹೆವಿಸೈಡ್ ಫಂಕ್ಷನ್ ನಲ್ಲಿ ಅವು ಒಂದೇ ಆಗಿರುತ್ತವೆ ಆದ್ದರಿಂದ ಈ ತೀರ್ಮಾನದಿಂದ ಡೈರಾಕ್ ಡೆಲ್ಟಾ ಫಂಕ್ಷನ್ ಇದು ಈ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪತ್ತಿಯಂತೆ ತೋರುತ್ತದೆ ಆದರೆ ಅದು ಸಹ ಸಮರ್ಥನೀಯವಾಗಿದೆ ಏಕೆಂದರೆ ನಾವು ವ್ಯಾಖ್ಯಾನವನ್ನು ನೋಡಿ ಆದ್ದರಿಂದ ನಾವು δ x − a ಅನ್ನು 0 ಯಿಂದ t ಗೆ ಸಂಯೋಜಿಸಿದರೆ ನಾವು ಹೆವಿಸೈಡ್ ಫಂಕ್ಷನ್ ಪಡೆಯುತ್ತೇವೆ ಏಕೆಂದರೆ ಈ t a ಆಗಿದ್ದರಿಂದ ಇದು ಮಧ್ಯಂತರದಲ್ಲಿ ಒಳಗೊಂಡಿರುತ್ತದೆ ಮತ್ತು ಈ ಅವಿಭಾಜ್ಯದ ಮೌಲ್ಯವು t a ಗೆ 1 ಆಗಿರುತ್ತದೆ ಮತ್ತು 0 ಮತ್ತು t a ಆದ್ದರಿಂದ ಈ δ x − a ನ ಅವಿಭಾಜ್ಯ ut − a ಆಗಿದೆ ಆದರರ್ಥ ಇದು ಈ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪತ್ತಿಯನ್ನು ಸೂಚಿಸುತ್ತದೆ ಇದು ಡಿರಾಕ್ ಡೆಲ್ಟಾ ಫಂಕ್ಷನ್ ಆಗಿದೆ ಮತ್ತು ಇದು ಈ ಲ್ಯಾಪ್ಲೇಸ್ ರೂಪಾಂತರದಿಂದ ಬರುತ್ತಿದೆ ಏಕೆಂದರೆ ಡೈರಾಕ್ ಡೆಲ್ಟಾ ಫಂಕ್ಷನ್ ನ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪನ್ನ ಲ್ಯಾಪ್ಲೇಸ್ ರೂಪಾಂತರವು ಲ್ಯಾಪ್ಲೇಸ್ ರೂಪಾಂತರಕ್ಕೆ ಸಮನಾಗಿತ್ತು ಮತ್ತು ಈ ಅವಲೋಕನದಿಂದ ನಾವು ಅದೇ ತೀರ್ಮಾನವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾವು ಹೇಳಬಹುದು ಏಕೆಂದರೆ ಮತ್ತೆ ಶಾಸ್ತ್ರೀಯ ಅರ್ಥವಲ್ಲ ಏಕೆಂದರೆ ಈ ಹೆವಿಸೈಡ್ ಫಂಕ್ಷನ್ ನಿರಂತರ ಫಂಕ್ಷನ್ ಆಗಿದೆ ಇದು t a ಗೆ 0 ಮೌಲ್ಯವನ್ನು ಹೊಂದಿದೆ ಮತ್ತು ನಂತರ t a ಯನ್ನು ಹೊಂದಿರುವಾಗ ಅದು 1 ಮೌಲ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಈ t a ನಲ್ಲಿ ಒಂದು ನಿರಂತರ ಫಂಕ್ಷನ್ ಆಗಿದೆ ಮತ್ತು ಇನ್ನೂ ನಾವು ಅದರ ವ್ಯುತ್ಪನ್ನ ಮತ್ತು ಅದರ ವ್ಯುತ್ಪನ್ನವು ಡಿರಾಕ್ ಡೆಲ್ಟಾ ಫಂಕ್ಷನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮತ್ತೆ ಶಾಸ್ತ್ರೀಯ ಫಂಕ್ಷನ್ ಅಲ್ಲ ಆದರೆ ನಾವು ಈ ಹೆವಿಸೈಡ್ ಫಂಕ್ಷನ್ ನನ್ನು ಸಂಯೋಜಿಸಿದಾಗ ಏಕೆಂದರೆ ಅದು ಸ್ಥಿರಾಂಕವನ್ನು ಹೊಂದಿರುವುದರಿಂದ ಇಲ್ಲಿ ಮೌಲ್ಯ 0 ಮತ್ತು ಇದು 1 ಆಗಿದೆ ಆದ್ದರಿಂದ ಅದರ ವ್ಯುತ್ಪನ್ನವು ಅಲ್ಲಿ 0 ಮತ್ತು ಅಲ್ಲಿ 0 ಆಗಿರುತ್ತದೆ ಅದರರ್ಥ ಯಾವಾಗ t ಎಂಬುದು a ಗೆ ಸಮನಾಗಿಲ್ಲವೋ ಈ û ನ ವ್ಯುತ್ಪತ್ತಿಯು ಈ ಸೂಚ್ಯಾರ್ಥದ ಪ್ರಕಾರ 0 ಆಗಿರುತ್ತದೆ ನಮ್ಮ ಡೆಲ್ಟಾ ಫಂಕ್ಷನ್ ಮತ್ತು t a ಗೆ ಸಮನಾಗಿದ್ದಾಗ ಇದು ∞ ಹೋಗುತ್ತದೆ ಏಕೆಂದರೆ ಈ ಡಿರಾಕ್ ಡೆಲ್ಟಾ ಫಂಕ್ಷನ್ t ಎಂಬುದು a ಗೆ ಸಮನಾಗಿರುವಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ∞ ಹೋಗುತ್ತದೆ ಅದು ಮತ್ತೆ ನಿಜವಾಗಿಯೂ ಈ ಹಂತದಲ್ಲಿ ಸ್ಲೋಪ್ ∞ ಕಾರಣ ಇಲ್ಲಿ ಪ್ರಕರಣ ಆದ್ದರಿಂದ ಈ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪನ್ನವು ತೋರುತ್ತದೆ ಇದು ಡೈರಾಕ್ ಡೆಲ್ಟಾ ಫಂಕ್ಷನ್ ಆಗಿರುತ್ತದೆ ಮತ್ತು ಈ ಅವಲೋಕನದಿಂದ ನಾವು ಅದೇ ತೀರ್ಮಾನವನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಕೆಲವು ಅರ್ಥದಲ್ಲಿ ನಾವು ಹೇಳಬಹುದು ಏಕೆಂದರೆ ಮತ್ತೆ ಶಾಸ್ತ್ರೀಯ ಅರ್ಥವಲ್ಲ ಏಕೆಂದರೆ ಈ ಹೆವಿಸೈಡ್ ಫಂಕ್ಷನ್ ನಿರಂತರ ಫಂಕ್ಷನ್ ಆಗಿದೆ ಇದು t a ಗೆ 0 ಮೌಲ್ಯವನ್ನು ಹೊಂದಿದೆ ಮತ್ತು ನಂತರ t a ಯನ್ನು ಹೊಂದಿರುವಾಗ ಅದು 1 ಮೌಲ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಇದು ಈ t a ನಲ್ಲಿ ಒಂದು ನಿರಂತರ ಫಂಕ್ಷನ್ ಆಗಿದೆ ಮತ್ತು ಇನ್ನೂ ನಾವು ಅದರ ವ್ಯುತ್ಪನ್ನ ಮತ್ತು ಅದರ ವ್ಯುತ್ಪನ್ನವು ಡಿರಾಕ್ ಡೆಲ್ಟಾ ಫಂಕ್ಷನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮತ್ತೆ ಶಾಸ್ತ್ರೀಯ ಫಂಕ್ಷನ್ ಅಲ್ಲ ಆದರೆ ನಾವು ಈ ಹೆವಿಸೈಡ್ ಫಂಕ್ಷನ್ ನನ್ನು ಸಂಯೋಜಿಸಿದಾಗ ಏಕೆಂದರೆ ಅದು ಸ್ಥಿರಾಂಕವನ್ನು ಹೊಂದಿರುವುದರಿಂದ ನಾವು ಏನನ್ನು ಗಮನಿಸುತ್ತೇವೆ ಇಲ್ಲಿ ಮೌಲ್ಯ 0 ಮತ್ತು ಇದು 1 ಆಗಿದೆ ಆದ್ದರಿಂದ ಅದರ ವ್ಯುತ್ಪನ್ನವು ಅಲ್ಲಿ 0 ಮತ್ತು ಅಲ್ಲಿ 0 ಆಗಿರುತ್ತದೆ ಅದರರ್ಥ ಯಾವಾಗ t ಎಂಬುದು a ಗೆ ಸಮನಾಗಿಲ್ಲವೋ ಈ û ನ ವ್ಯುತ್ಪತ್ತಿಯು ಈ ಸೂಚ್ಯಾರ್ಥದ ಪ್ರಕಾರ 0 ಆಗಿರುತ್ತದೆ ನಮ್ಮ ಡೆಲ್ಟಾ ಫಂಕ್ಷನ್ ಮತ್ತು t a ಗೆ ಸಮನಾಗಿದ್ದಾಗ ಇದು ∞ ಹೋಗುತ್ತದೆ ಏಕೆಂದರೆ ಈ ಡಿರಾಕ್ ಡೆಲ್ಟಾ ಫಂಕ್ಷನ್ t ಎಂಬುದು a ಗೆ ಸಮನಾಗಿರುವಲ್ಲಿ ಅತ್ಯಂತ ಹೆಚ್ಚಿನ ದೊಡ್ಡ ಮೌಲ್ಯವನ್ನು ತೆಗೆದುಕೊಳ್ಳುತ್ತದೆ ಅದು ∞ ಹೋಗುತ್ತಿದೆ ಅದು ಮತ್ತೆ ನಿಜವಾಗಿಯೂ ಈ ಹಂತದಲ್ಲಿ ಇಳಿಜಾರು ∞ ಕಾರಣ ಇಲ್ಲಿ ಪ್ರಕರಣ ಆದ್ದರಿಂದ ಈ ಹೆವಿಸೈಡ್ ಫಂಕ್ಷನ್ ನ ವ್ಯುತ್ಪನ್ನವು ತೋರುತ್ತದೆ ಇದು ಡೈರಾಕ್ ಡೆಲ್ಟಾ ಫಂಕ್ಷನ್ ಆಗಿರುತ್ತದೆ ಇಲ್ಲಿ ನಾವು ಲ್ಯಾಪ್ಲೇಸ್ ವಿಲೋಮ s1s ಅನ್ನು ಕಂಡುಕೊಳ್ಳುವ ಒಂದು ಸಮಸ್ಯೆ ಆದ್ದರಿಂದ ಇದನ್ನು s1s ಅನ್ನು 1 1 s ಎಂದು ಬರೆಯಬಹುದು ಮತ್ತು ನಂತರ ನಾವು ಈ ಲ್ಯಾಪ್ಲೇಸ್ ವಿಲೋಮವನ್ನು ಅನ್ವಯಿಸಬಹುದು ಆದ್ದರಿಂದ ನಾವು 1 ರ ಲ್ಯಾಪ್ಲೇಸ್ ವಿಲೋಮವನ್ನು ಹೊಂದಿದ್ದೇವೆ ಮತ್ತು ನಂತರ ಲ್ಯಾಪ್ಲೇಸ್ 1 s ನ ವಿಲೋಮ ಮತ್ತು ಲ್ಯಾಪ್ಲೇಸ್ ವಿಲೋಮ 1 ಡಿರಾಕ್ ಡೆಲ್ಟಾ ಫಂಕ್ಷನ್ ಆಗಿದೆ ಆದ್ದರಿಂದ δ t − 0 δ ಮತ್ತು ಈ L ವಿಲೋಮ 1 s ಅಂದರೆ 1 ಆಗಿದೆ 1s ನ ಲ್ಯಾಪ್ಲೇಸ್ ವಿಲೋಮವು 1 ಆಗಿದೆ ಆದ್ದರಿಂದ ಈ L ವಿಲೋಮ s1 s ನ ಮೌಲ್ಯವಾಗಿ ನಾವು 1 δ ಅನ್ನು ಹೊಂದಿದ್ದೇವೆ ಈಗ ನಾವು ಮುಂದಿನ ಫಂಕ್ಷನ್ ಗೆ ಹೋಗುತ್ತೇವೆ ಅದು ಬೆಸೆಲ್ ನ ಫಂಕ್ಷನ್ Bessel's function ಅಥವಾ ಬದಲಿಗೆ ಬೆಸೆಲ್ ಫಂಕ್ಷನ್ ಗಳು ಏಕೆಂದರೆ ಇದು ಫಂಕ್ಷನ್ ಗಳ ಅನುಕ್ರಮದ ಸರಣಿಯಾಗಿದೆ ಆದ್ದರಿಂದ ಬೆಸೆಲ್ ನ ಕ್ರಮದ ಫಂಕ್ಷನ್ n ಆದ್ದರಿಂದ ಆ ಕ್ರಮ ಇದು ಮುಖ್ಯವಾಗಿದೆ ಮತ್ತು ಇದನ್ನು ಈ ಅನಂತ ಮೊತ್ತ Jn r0∞ −1 r r nr t 2 n2r ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ಬೆಸೆಲ್ Bessel's n ಕ್ರಮದ ಫಂಕ್ಷನ್ ಗಳನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಮತ್ತು ಇವು ಮೊದಲ ರೀತಿಯವುಗಳಾಗಿವೆ ಆದ್ದರಿಂದ ಬೆಸೆಲ್ ನ ಫಂಕ್ಷನ್ ಎಂದರೆBessel's function ಈ ಬೆಸೆಲ್ n ಫಂಕ್ಷನ್ ಬೆಸೆಲ್ ನ ಕ್ರಮ n ಎಂಬ ಸಮೀಕರಣದ ಪರಿಹಾರವಾಗಿದೆ ಎಂದು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದು ಮತ್ತು ಆ ಸಾಮಾನ್ಯ ಭೇದಾತ್ಮಕ ಸಮೀಕರಣಗಳನ್ನು ಇಲ್ಲಿ ಈ y ನ n ನೇ ಕ್ರಮದ ವ್ಯುತ್ಪತ್ತಿಯನ್ನು y 1 t y ′ 1 − n 2 t 2 y 0 ಎಂದು ನೀಡಲಾಗಿದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾವು ಈಗ ಬೆಸೆಲ್ ನ ಕ್ರಮ 0 ಮತ್ತು 1 ರ ಫಂಕ್ಷನ್ ನನ್ನು ಪರಿಗಣಿಸುತ್ತೇವೆ ಮತ್ತು ಆದೇಶಕ್ಕಾಗಿ 0 ನಾವು ಇದನ್ನು ವಿಸ್ತರಿಸಿದಾಗ ಇದು 1 − t 2 2 2 t 4 2 24 2 − t 6 2 24 26 2 ⋯⋯ ಮತ್ತು ಹೀಗೆ ಆಗುತ್ತದೆ ಮತ್ತು ನಾವು J1 ಅನ್ನು ಬರೆದರೆ ಅದು 1 − t 2 2 t 3 2 24 2 − t 5 2 24 26 2 ⋯ ಆಗುತ್ತದೆ ಮತ್ತು ನಾವು ಇಲ್ಲಿ ಈ ಎರಡು ಫಂಕ್ಷನ್ ಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಮತ್ತು ನಾವು ಇದನ್ನು ಪ್ರತ್ಯೇಕಿಸಿದರೆ ನಾವು ಈ ಫಂಕ್ಷನ್ ನನ್ನು ಪ್ರತ್ಯೇಕಿಸಿ ಆದ್ದರಿಂದ ವ್ಯುತ್ಪನ್ನವು 0 − 2t 2 2 4t 3 2 24 2 − 6t 5 2 24 26 2 ⋯ ⋯ಆಗಿರುತ್ತದೆ ಮತ್ತು ಈ 2 ರದ್ದಾಗುತ್ತದೆ ಈ 4 ಸಹ ರದ್ದಾಗುತ್ತದೆ ಮತ್ತು ಈ 6 ಸಹ ರದ್ದಾಗುತ್ತದೆ ಇದು ಚೌಕಾಕಾರವಾಗಿದೆ 2 t 3 2 24 − t 5 2 24 2 6 ⋯ ಇತ್ಯಾದಿ ಆದ್ದರಿಂದ ಇಲ್ಲಿ ನಾವು ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡರೆ ನಾವು − 2 t 3 2 24 − t 5 2 24 2 6 ⋯ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ J0 ನ ವ್ಯುತ್ಪನ್ನವು −J1 ಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ನಾವು ಏನನ್ನು ಗಮನಿಸುತ್ತೇವೆ

ಆದ್ದರಿಂದ ನಾವು ಈಗ J0 ಮತ್ತು J1 ಗಳ ಲ್ಯಾಪ್ಲೇಸ್ ರೂಪಾಂತರವನ್ನು ಕಂಡುಕೊಳ್ಳುತ್ತೇವೆ ಆದ್ದರಿಂದ J0 ನ ಲ್ಯಾಪ್ಲೇಸ್ ರೂಪಾಂತರ ಇದು 1 −t2 2 t 4 2 24 2 − t 6 2 24 26 2 ರ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಇದು J0 ನ ವ್ಯಾಖ್ಯಾನವಾಗಿದೆ ಮತ್ತು ಈಗ ನಾವು ಈ ಲ್ಯಾಪ್ಲೇಸ್ ರೂಪಾಂತರವನ್ನು ಪದದಿಂದ ಅನ್ವಯಿಸುತ್ತೇವೆ ಮತ್ತು ಆದ್ದರಿಂದ 1s t2 ನ ಲ್ಯಾಪ್ಲೇಸ್ ರೂಪಾಂತರವನ್ನು ಪಡೆಯುತ್ತೇವೆ ಇದು 2 S3 t4 ನ ಲ್ಯಾಪ್ಲೇಸ್ ರೂಪಾಂತರವು 4 S 5 ಮತ್ತು t 6 ನ ಲ್ಯಾಪ್ಲೇಸ್ ರೂಪಾಂತರವು ಫ್ಯಾಕ್ಟೋರಿಯಲ್ 6 S 7 ಆಗಿದೆ ತದನಂತರ ನಾವು ಅದನ್ನು ಮತ್ತೆ ಬರೆಯುತ್ತೇವೆ ಆದ್ದರಿಂದ ನಾವು 1 s ಸಾಮಾನ್ಯವನ್ನು ತೆಗೆದುಕೊಂಡರೆ 1 − 121s21s2 ½¾1s4 −½¾⅚1s6 ⋯ ಸಿಗುತ್ತದೆ ಏಕೆಂದರೆ ಈ 2 ಈ ವರ್ಗ ಪದವನ್ನು ರದ್ದುಗೊಳಿಸುತ್ತದೆ ಆದ್ದರಿಂದ ನಾವು1 21s2 ಈ ಸಂದರ್ಭದಲ್ಲಿ 4 ⋅ 3 ⋅ 2 ಅನ್ನು ಹೊಂದಿದ್ದೇವೆ ಆದ್ದರಿಂದ 2 ಈ ವರ್ಗ ರದ್ದುಗೊಳಿಸುತ್ತದೆ 4 ಈ ವರ್ಗವನ್ನು ರದ್ದುಗೊಳಿಸುತ್ತದೆ ಮತ್ತು ನಾವು ಈ 3 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 1 2 34 1s ಹೊಂದಿದ್ದೇವೆ ಅಂತೆಯೇ ಇಲ್ಲಿ ನಾವು ½¾⅚1s6 ಪಡೆಯುತ್ತೇವೆ ಆದ್ದರಿಂದ ಈ ವಿಸ್ತರಣೆ ಅಥವಾ ದ್ವಿಪದ ವಿಸ್ತರಣೆಯನ್ನು ಗಮನಿಸಿ ನಮ್ಮಲ್ಲಿರುವುದು 1 x −n 1 − nx nn1 1⋅2 x 2 −nn1n2 1⋅2⋅3 x 3 ⋯ ಆದ್ದರಿಂದ ಇದನ್ನು ಗಮನಿಸಿ ನಾವು ಇದನ್ನು ನೋಡಲು ಪ್ರಯತ್ನಿಸಿದರೆ ಮತ್ತು ಈ s ಅನ್ನು 12 ಗೆ ಸಮನಾಗಿ ತೆಗೆದುಕೊಂಡರೆ ಆದ್ದರಿಂದ ನಾವು ಇದನ್ನು ನಿಖರವಾಗಿ ಪಡೆಯುತ್ತೇವೆ ಏಕೆಂದರೆ ಇಲ್ಲಿ ನಾವು ಈ 1 2 ಅನ್ನು ಹೊಂದಿದ್ದೇವೆ ಅದು ಅಲ್ಲಿ ಹೊಂದಿಕೆಯಾಗುತ್ತಿದೆ ಆದ್ದರಿಂದ n 1 2 ನಾವು 1 ಮೈನಸ್ ಈ 12 ಅನ್ನು ಹೊಂದಿರುವಾಗ n ಅರ್ಧದಷ್ಟಿದ್ದರೆ 12 ಮತ್ತು ನಂತರ 32 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ನಿಖರವಾಗಿ ಇದನ್ನು ಪಡೆಯುತ್ತೇವೆ ಇಲ್ಲಿಯೂ ಸಹ ನಾವು n 12 ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು 32 ಅನ್ನು ಹೊಂದಿದ್ದೇವೆ ಮತ್ತು ನಾವು ಇಲ್ಲಿ 5 2 ಅನ್ನು ಸಹ ಪಡೆಯುತ್ತೇವೆ ಆದ್ದರಿಂದ ಅದನ್ನು ಈಗ ಹೀಗೆ ಬರೆಯಬಹುದು ಈ ಪದವನ್ನು 1 s1 1 s 2 −12 ಎಂದು ಬರೆಯಬಹುದು ಆದ್ದರಿಂದ ಇದು ಹೆಚ್ಚು ಕಾಂಪ್ಯಾಕ್ಟ್ ರೂಪವಾಗಿದೆ ಆದರೆ ಇನ್ನೂ ನಾವು ಇದನ್ನು ಸರಳೀಕರಿಸಬಹುದು ನಾವು s 21 s 2 ಅನ್ನು ಹೊಂದಿದ್ದೇವೆ ಮತ್ತು ಈ s 2 s ನೊಂದಿಗೆ ಮೇಲಕ್ಕೆ ಹೋಗುತ್ತದೆ ಆದ್ದರಿಂದ s ಗಳು ರದ್ದಾಗುತ್ತವೆ ಮತ್ತು ನಾವು ಕೇವಲ 1 √1 s2 ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದನ್ನು 1 √1s 2 ಆಗಿರುವ J0 ನ ಲ್ಯಾಪ್ಲೇಸ್ ರೂಪಾಂತರವಾಗಿ ಹೊಂದಿರುವುದರಿಂದ ಮತ್ತು ಲ್ಯಾಪ್ಲೇಸ್ ರೂಪಾಂತರವು ನಮಗೆ ತಿಳಿದಿದೆ ಆದ್ದರಿಂದ J1 −J0′ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಲಾಪ್ಲೇಸ್ ಅನ್ನು ಇಲ್ಲಿ ಎರಡೂ ಬದಿಗಳಲ್ಲಿ ತೆಗೆದುಕೊಳ್ಳುತ್ತೇವೆ ಲ್ಯಾಪ್ಲೇಸ್ ಅನ್ನು ಎರಡೂ ಬದಿಗಳಲ್ಲಿ ತೆಗೆದುಕೊಂಡಾಗ ನಾವು j0′ ನ ಈ ಲ್ಯಾಪ್ಲೇಸ್ ಅನ್ನು ಪಡೆಯುತ್ತಿದ್ದೇವೆ ತದನಂತರ ನಾವು j1 ನ ಲ್ಯಾಪ್ಲೇಸ್ ಅನ್ನು ಹೊಂದಿದ್ದೇವೆ ಇದು ವ್ಯುತ್ಪನ್ನ ಪ್ರಮೇಯವನ್ನು ಬಳಸುವ ಮೂಲಕ ಇದಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಇದು ವ್ಯುತ್ಪನ್ನವಾಗಿದೆ ಮತ್ತು ಇದು J0 ಮತ್ತು ಪ್ಲಸ್ J0ನ −s ಲ್ಯಾಪ್ಲೇಸ್ ಗೆ ಸಮನಾಗಿರುತ್ತದೆ ತದನಂತರ ಈ J1 ನ ಲ್ಯಾಪ್ ಪ್ಲೇಸ್ 1 − sL J0 ಆಗಿರುತ್ತದೆ ಅದು 1 √1s 2 ಆಗಿರುತ್ತದೆ ಆದ್ದರಿಂದ ನಾವು ಅದನ್ನು ಹೇಳುತ್ತೇವೆ ಏಕೆಂದರೆ J0 1 √1s 2 ಆಗಿರುತ್ತದೆ ಆದ್ದರಿಂದ t0 ಎಂದರೆ J0 ಎಂದರೆ ಕೇವಲ 1 ಆಗಲಿರುವಾಗ ನಾವು ಅಲ್ಲಿಂದ ಲೆಕ್ಕಾಚಾರ ಮಾಡಬಹುದು ತದನಂತರ ಇಲ್ಲಿಂದ ಬರುತ್ತಿರುವ J0ನ ಲ್ಯಾಪ್ಲೇಸ್ ರೂಪಾಂತರ ಇಲ್ಲಿದೆ ಆದ್ದರಿಂದ ನೀವು ಬದಲಿಯಾಗಿ ಬಳಸಬಹುದು ಈಗ ಆದ್ದರಿಂದ ನಾವು 1 −s √1s 2 ಅನ್ನು ಹೊಂದಿದ್ದೇವೆ ಅದು J1 ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಆದ್ದರಿಂದ J0 ನ ಲ್ಯಾಪ್ಲೇಸ್ ರೂಪಾಂತರವನ್ನು ಗಮನಿಸಿದಾಗ ನಾವು ಈ ವ್ಯುತ್ಪತ್ತಿ ಪ್ರಮೇಯವನ್ನು ಅನ್ವಯಿಸಬಹುದು ಮತ್ತು J0 ಎಂಬುದು 1 ಎಂದು ಗಮನಿಸಬಹುದು ಆದ್ದರಿಂದ J1 ನ ಲ್ಯಾಪ್ಲೇಸ್ ರೂಪಾಂತರವು 1 − s √1s2 ಗೆ ಸಮನಾಗಿದೆ ಎಂದು ನಾವು ಪಡೆಯಬಹುದು √1 2 1 ಆದ್ದರಿಂದ ಕನ್ವೋಲ್ಯೂಶನ್ ಪ್ರಮೇಯವನ್ನು ಬಳಸಿಕೊಂಡು ನಾವು ಈಗ ಈ Β m n ಅನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಎಂದು ಸಾಬೀತುಪಡಿಸುತ್ತೇವೆ 01 u m−1 1 − u n−1 du ಮತ್ತು ಇದನ್ನು ΓΓ Γmn ಎಂದು ಕೊಡಲಾಗಿದೆ ಆದ್ದರಿಂದ ನಾವು ಈಗಾಗಲೇ ಈ ಫಲಿತಾಂಶವನ್ನು ಸಮಗ್ರ ಕಲನಶಾಸ್ತ್ರದಲ್ಲಿ ಸಾಬೀತುಪಡಿಸಿದ್ದೇವೆ ಮತ್ತು ಈಗ ನಾವು ಈ ಕನ್ವೊಲ್ಯೂಶನ್ ಪ್ರಮೇಯ ಮತ್ತು ಬೀಟಾ ಫಂಕ್ಷನ್ ನ ಲ್ಯಾಪ್ಲೇಸ್ ಅನ್ನು ಬಳಸಿಕೊಂಡು ಇದು ತುಂಬಾ ಸುಲಭವಾಗಿದೆ ಎಂದು ನಾವು ನೋಡುತ್ತೇವೆ ನಾವು ಈ ಸಂಬಂಧವನ್ನು ಸುಲಭವಾಗಿ ಪಡೆಯಬಹುದು ನಾವು ಈ f t M−1 ಎಂದು ಭಾವಿಸಿದರೆ ಮತ್ತು g t n−1 ಅನ್ನು ತೆಗೆದುಕೊಂಡರೆ ಆದ್ದರಿಂದ ನಾವು ಈ ಎರಡು ಫಂಕ್ಷನ್ ಗಳನ್ನು ವ್ಯಾಖ್ಯಾನಿಸುತ್ತೇವೆ ತದನಂತರ ಅವುಗಳ ಉತ್ಪನ್ನವನ್ನು ಅವುಗಳ ಕನ್ವೊಲ್ಯೂಶನ್ ಉತ್ಪನ್ನ ವನ್ನು 0tτ m−1 t − τ n−1 dτ ಎಂದು ಪರಿಗಣಿಸಿ ಆದ್ದರಿಂದ ಈ ಕನ್ವೋಲ್ಯೂಷನ್ ಅನ್ನು ಈ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ ನಾವು ಇಲ್ಲಿ τ u t ಅನ್ನು ಬದಲಿಯಾಗಿ ಬಳಸುತ್ತೇವೆ ಆದ್ದರಿಂದ ಈ τ u t ಮತ್ತು ಇಲ್ಲಿಯೂ ಇದು u t ಆಗಿದೆ ಆದ್ದರಿಂದ ನಾವು ಈ τ u t ಮತ್ತು dτ ಅನ್ನು ವ್ಯಾಖ್ಯಾನಿಸಿದರೆ ಅದು t du ಆಗಿರುತ್ತದೆ ಆದ್ದರಿಂದ ನಮ್ಮ ಮಿತಿಗಳು 0 ರಿಂದ 1 ಆಗಿರುತ್ತವೆ ಏಕೆಂದರೆ t 0 ಆಗಿದ್ದಾಗ 0 ಹೊಂದುತ್ತೇವೆ ಮತ್ತು ನಂತರ t τ ಆದಾಗ 1 ನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಈ ಹೊಸ ಅವಿಭಾಜ್ಯದ 0 ರಿಂದ 1 ರವರೆಗೆ ಮಿತಿಗಳನ್ನು ಹೊಂದಿದ್ದೇವೆ ಅಲ್ಲಿ τ ಅನ್ನು u t ನಿಂದ ಬದಲಾಯಿಸಲಾಗುತ್ತದೆ ಆದ್ದರಿಂದ ನಾವು ಅಲ್ಲಿಂದt m−1u m−1 ಅನ್ನು ಹೊಂದಿದ್ದೇವೆ ಏಕೆಂದರೆ ನಾವು ಈ t n−1 ಅನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳಬಹುದು ಮತ್ತು ನಂತರ ನಾವು 1 − u n−1 ಅನ್ನು ಪಡೆಯುತ್ತೇವೆ ಮತ್ತು dτ t du ಆಗಿರುತ್ತದೆ ಆದ್ದರಿಂದ ನಾವು ಈ t ಅನ್ನು ಸಂಗ್ರಹಿಸಬಹುದು ನಾವು t mn−1 01 u m−1 1 − u n−1 du ಅನ್ನು ಹೊಂದಿದ್ದೇವೆ ಇದು ಬೀಟಾ ಫಂಕ್ಷನ್ ಆಗಿದೆ ಆದ್ದರಿಂದ ಈ ಉತ್ಪನ್ನ f ಮತ್ತು g ಈ ಎರಡು ಫಂಕ್ಷನ್ ಗಳ ಸಂಯೋಗವು t mn−1 Βm n ಆಗಿ ಬರುತ್ತಿದೆ ಆದ್ದರಿಂದ ಈ ಫಲಿತಾಂಶವನ್ನು ಹೊಂದಿರುವಾಗ ಈ ಎರಡು ಫಂಕ್ಷನ್ ಗಳ ಕನ್ವೊಲ್ಯೂಶನ್ ನಮಗೆ ಬೀಟಾ ಫಂಕ್ಷನ್ ಅನ್ನು ನೀಡುತ್ತದೆ ಈ t mn−1 ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ಮತ್ತು ವಿಶೇಷವಾಗಿ ಲ್ಯಾಪ್ಲೇಸ್ ರೂಪಾಂತರದ ಕನ್ವೋಲ್ಯೂಷನ್ ಗುಣಲಕ್ಷಣವನ್ನು ಬಳಸಬಹುದು ಇದನ್ನು ನಾವು ಈ ಮೊದಲು ಚರ್ಚಿಸಿದ್ದೇವೆ ಅಂದರೆ ಈ t mn−1Βm n ನ ಲ್ಯಾಪ್ಲೇಸ್ ರೂಪಾಂತರವು ಈ ಕನ್ವೋಲ್ಯೂಷನ್ ನ ಲ್ಯಾಪ್ಲೇಸ್ ಗೆ ಸಮನಾಗಿರುತ್ತದೆ ಮತ್ತು ಅದು ಕನ್ವೋಲ್ಯೂಷನ್ ನ ಲ್ಯಾಪ್ಲೇಸ್ f ಮತ್ತು g ಯ ಲ್ಯಾಪ್ಲೇಸ್ ನ ಉತ್ಪನ್ನಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಈ ಉತ್ಪನ್ನವನ್ನು ಹೊಂದಿರುವುದರಿಂದ ನಾವು t m−1 ನ ಲ್ಯಾಪ್ಲೇಸ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಅಲ್ಲಿ ಉತ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ t m−1 ರ ಈ ಲ್ಯಾಪ್ಲೇಸ್Γ sm ಎಂದು ನಮಗೆ ಈಗಾಗಲೇ ತಿಳಿದಿದೆ ಮತ್ತು t n−1 ಗಾಗಿಯೂ ಸಹ ನಮಗೆ Γ s n ಎಂದು ತಿಳಿದಿದೆ ಅಂದರೆ ನಾವು ಇಲ್ಲಿ ΓΓ smn ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಲ್ಯಾಪ್ಲೇಸ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈಗ ನಾವು ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು inverse Laplace transform ತೆಗೆದುಕೊಂಡರೆ ಏನಾಗುತ್ತದೆ ಇಲ್ಲಿ ನಾವು t mn−1Βm n ಪಡೆಯುತ್ತೇವೆ ಬೆಸ್ಸೆಲ್ ನ ಫಂಕ್ಷನ್ m nBessel's function ಮತ್ತು ನಂತರ ಇಲ್ಲಿ ನಮಗೆ ಬಲಬದಿ ಇದು ΓΓ ಮತ್ತು1 smn ನ ಲ್ಯಾಪ್ಲೇಸ್ ವಿಲೋಮ ಇದು tmn−1 Γmnಆಗಿದೆ ಆದ್ದರಿಂದ ಈ Βm n ΓΓ Γmn ಎಂದು ಇದು ಈಗ ನಮಗೆ ನೀಡುತ್ತದೆ ಆದ್ದರಿಂದ ಈ ಎರಡು ಫಂಕ್ಷನ್ ಗಳಾದ t m−1ಮತ್ತು t n−1ಅನ್ನು ಪರಿಗಣಿಸಿ ಈ ಕನ್ವೊಲ್ಯೂಶನ್ ಉತ್ಪನ್ನವು ಈ t mn−1 ನ ಗುಣಾಕಾರದೊಂದಿಗೆ ಈ ಬೀಟಾ ಫಂಕ್ಷನ್ ಗೆ ಸಮನಾಗಿರುತ್ತದೆ ಎಂಬ ಸಂಬಂಧವನ್ನು ನಾವು ಸ್ಥಾಪಿಸಿದ್ದೇವೆ ನಂತರ ನಾವು ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ವಿಲೋಮ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಈ Β m n ಅನ್ನು Γ ಮತ್ತು Γ ಪರಿಭಾಷೆಯಲ್ಲಿ ಸುಲಭವಾಗಿ ಪಡೆಯುತ್ತೇವೆ t ಕೊನೆಯದು ನಾವು ಲ್ಯಾಗುರೆ ಬಹುಪದಗಳನ್ನು ಹೊಂದಿದ್ದೇವೆ ಅವುಗಳನ್ನು Ln e t n dndt n e −t t n ಎಂದು ವ್ಯಾಖ್ಯಾನಿಸಲಾಗಿದೆ n ಎಂದರೆ 0 1 2 ಮತ್ತು ಇತ್ಯಾದಿ ಲ್ಯಾಗುರೆ ಬಹುಪದಿಗಳು ಈ ನಮೂನೆಯಲ್ಲಿ x d 2y dx 2 1 − x dy dx ny 0 ನಲ್ಲಿ ನೀಡಲಾದ ಈ ಲ್ಯಾಗುರೆ ಭೇದಾತ್ಮಕ ಸಮೀಕರಣದ ಪರಿಹಾರಗಳಾಗಿವೆ ಆದ್ದರಿಂದ ಇದು ಲ್ಯಾಗುರೆ ಭೇದಾತ್ಮಕ ಸಮೀಕರಣವಾಗಿದೆ ಮತ್ತು ಇದರ ಪರಿಹಾರವನ್ನು ಲ್ಯಾಗುರೆ ಬಹುಪದದ ರೂಪದಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಇಲ್ಲಿ ಅದನ್ನು x ನ ಪರಿಭಾಷೆಯಲ್ಲಿ ಬರೆಯಲಾಗಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಈ Ln ಅನ್ನು x ನ ಪರಿಭಾಷೆಯಲ್ಲಿಯೂ ಬರೆಯಬಹುದು −1 ಈ Lnಯ ಲ್ಯಾಪ್ಲೇಸ್ ರೂಪಾಂತರವು s−1 n s n1 ಆಗಿದೆಲ್ಲ ಎಂದು ಇಲ್ಲಿ ನಾವು ತೋರಿಸುತ್ತೇವೆ ಆದ್ದರಿಂದ ನಾವು ವ್ಯಾಖ್ಯಾನದೊಂದಿಗೆ ಪರಿಗಣಿಸಿದರೆ ನಾವು e −st ಇಲ್ಲಿ ಇವು ಲ್ಯಾಗುರೆ ಬಹುಪದಿಗಳು ಮತ್ತು ನಾವು ಇದನ್ನು t ಗೆ ಸಂಬಂಧಿಸಿದಂತೆ ಸಂಯೋಜಿಸಬೇಕಾಗಿದೆ ಆದ್ದರಿಂದ 1 n ನಾವು ಹೊರತೆಗೆಯಬಹುದು ಮತ್ತು ನಂತರ e −st ಮತ್ತು e t ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈ ಎರಡನ್ನೂ ವಿಲೀನಗೊಳಿಸಿದ್ದೇವೆ ಮತ್ತು ನಂತರ e −t t n ನ n ನೇ ಕ್ರಮದ ವ್ಯುತ್ಪನ್ನವಾಗಿದೆ ಮತ್ತು ಈಗ ನಾವು ಇದನ್ನು ಭಾಗಗಳಿಂದ ಸಂಯೋಜಿಸಬಹುದು ಅಂದರೆ e −s−1t ಅದು ಹೇಗಿದೆಯೋ ಹಾಗೆ ಮತ್ತು ನಾವು ಇದನ್ನು ಸಂಯೋಜಿಸುತ್ತೇವೆ ಆದ್ದರಿಂದ ಇಲ್ಲಿ ಒಂದು ಆರ್ಡರ್ ಅನ್ನು ಕಡಿಮೆ ಮಾಡಿದಾಗ ಮಿತಿ 0 ರಿಂದ ∞ ಆಗುತ್ತದೆ ಈಗ ನಾವು ಇದನ್ನು ಅಲ್ಲಿ ವುತ್ಪನ್ನ ಕಂಡುಹಿಡಿಯುತ್ತೇವೆ ಆದ್ದರಿಂದ s − 1 ಅಂಶವು ಋಣಾತ್ಮಕ ಚಿಹ್ನೆಯೊಂದಿಗೆ ಬರುತ್ತದೆ ಅದು ಈ ಚಿಹ್ನೆಯನ್ನು ಇಲ್ಲಿ ಧನಾತ್ಮಕವಾಗಿಸುತ್ತದೆ ನಂತರ ನಾವು 0 e −s−1t d n−1 dt n−1 e −t t n dt ಯನ್ನು ಹೊಂದಿದ್ದೇವೆ ಈ ಘಾತೀಯ ಪದದ ಕಾರಣದಿಂದಾಗಿ t ∞ ಹೋದಾಗ ಈ ಮೊದಲ ಪದವನ್ನು ನಾವು ಇಲ್ಲಿ ನೋಡಿದರೆ ಇದು ಕಣ್ಮರೆಯಾಗುತ್ತದೆ ಮತ್ತು ಈ ಘಾತೀಯ ಪದದ ಈ n − 1 ವ್ಯುತ್ಪನ್ನವನ್ನು ನಾವು ಹೊಂದಿರುವುದರಿಂದ t 0 ಗೆ ಹೋದಾಗ ಇದು ಕಣ್ಮರೆಯಾಗುತ್ತದೆ ಆದ್ದರಿಂದ ಪ್ರತಿ ಪದದಲ್ಲಿ ನಾವು ಇದನ್ನು ಪ್ರತ್ಯೇಕಿಸಿದಾಗ ಇದು ಉಳಿಯುತ್ತದೆ ಮತ್ತು t 0 ಗೆ ಹೋದಾಗ ಇದು 0 ಆಗಿರುತ್ತದೆ ∞ ಮತ್ತು ಈ ಘಾತೀಯ ಪದದಿಂದಾಗಿ ಈ ಪದವು ಕಣ್ಮರೆಯಾಗುತ್ತದೆ ಮತ್ತು ಈ ಕಾರಣದಿಂದಾಗಿ t n ಮತ್ತು ನಾವು n − 1 ಕ್ರಮ ವ್ಯುತ್ಪತ್ತಿ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಪ್ರತಿ ಪದದಲ್ಲಿ t ಕಾಣಿಸಿಕೊಳ್ಳುತ್ತದೆ ಮತ್ತು t 0 ಗೆ ಹೋದಾಗ ಇದು 0 ಗೆ ಹೋಗುತ್ತದೆ ಆದ್ದರಿಂದ ಈ ಸಂಪೂರ್ಣ ಪದವು 0 ಗೆ ಹೋಗುತ್ತದೆ ಆದ್ದರಿಂದ ನಾವು s−1 n ನೊಂದಿಗೆ ಉಳಿಯುತ್ತೇವೆ ತದನಂತರ 0 e −s−1t d n−1e −t t n dt ಇದೆ ಆದ್ದರಿಂದ ಇದರ ಲ್ಯಾಪ್ಲೇಸ್ s − 1n ಆಗಿರುತ್ತದೆ ಮತ್ತು ನಾವು ಈಗ ಸಂಯೋಜಿಸುವ ಈ ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾಗಿದೆ ಆದ್ದರಿಂದ ಪ್ರತಿಬಾರಿಯೂ ನಾವು ಈ ವ್ಯುತ್ಪತ್ತಿ ಘಾತ ೦ ಅನ್ನು ಪಡೆಯುವವರೆಗೆ ನಾವು ಇಲ್ಲಿ ಕಡಿತವನ್ನು ಹೊಂದುತ್ತೇವೆ ಅಂದರೆ ಯಾವುದೇ ವ್ಯುತ್ಪನ್ನವಿಲ್ಲ ಆದ್ದರಿಂದ ಇಲ್ಲಿ ಸಮಾನಾಂತರವಾಗಿ ಈ ಶಕ್ತಿಯು ಹೆಚ್ಚಾಗುತ್ತದೆ ಆದ್ದರಿಂದ ನಾವು ಈ ಪ್ರಕ್ರಿಯೆಯ ಈ ಬಾರಿ ವ್ಯತ್ಯಾಸವನ್ನು ಹೊಂದುತ್ತೇವೆ ಆದ್ದರಿಂದ ನಾವು ಇಲ್ಲಿ ಘಾತ n ಪಡೆಯುತ್ತೇವೆ ಮತ್ತು ನಂತರ ನಾವು ಈ ಪದವನ್ನು ಇಲ್ಲದೆ ಹೊಂದಿದ್ದೇವೆ ಅಲ್ಲಿಯ ವ್ಯುತ್ಪನ್ನವನ್ನು ಈಗs−1 n Lt n n ಎಂದು ಬರೆಯಬಹುದು ಏಕೆಂದರೆ ನಾವು ಅಲ್ಲಿ t ಅನ್ನು ಹೊಂದಿದ್ದೇವೆ ಮತ್ತು t ಅನ್ನು ರದ್ದುಗೊಳಿಸುತ್ತೇವೆ ಆದ್ದರಿಂದ e −st ಮತ್ತು t n ಇದು t n ನ ಲ್ಯಾಪ್ಲೇಸ್ ರೂಪಾಂತರವಾಗಿದೆ ಮತ್ತು ಅದರ ಫಲಿತಾಂಶವು n ಆಗಿದೆ ಎಂದು ನಮಗೆ ತಿಳಿದಿದೆ n S n1 ತದನಂತರ ನಾವು ಈ ಎರಡನ್ನೂ ಸಂಯೋಜಿಸಬಹುದು ಅಥವಾ ರದ್ದುಗೊಳಿಸಬಹುದು ಆದ್ದರಿಂದ ನಾವು ಇದನ್ನು s−1 n s n1 ಪಡೆದಿದ್ದೇವೆ ಆದ್ದರಿಂದ ಈ ಉಪನ್ಯಾಸವನ್ನು ಸಿದ್ಧಪಡಿಸಲು ನಾವು ಬಳಸಿರುವ ಉಲ್ಲೇಖಗಳು ಇವು ಆದ್ದರಿಂದ ಈ ಉಪನ್ಯಾಸದಲ್ಲಿ ಒಂದು ತೀರ್ಮಾನಕ್ಕೆ ಬರಲು ನಾವು ಡಿರಾಕ್ ಡೆಲ್ಟಾ ಫಂಕ್ಷನ್ ಅನ್ನು ಪರಿಗಣಿಸಿದ್ದೇವೆ ಅದು δ t − a0 ಆದಾಗ t ಯು a ಸಮನಾಗಿರದಿದ್ದಾಗ ಮತ್ತು a ಯು c ಮತ್ತು d ಯ ಮಧ್ಯದಲ್ಲಿ ಇದ್ದಾಗ ಈ ಅವಿಭಾಜ್ಯ cd δt − afdt f ಸಮನಾಗಿರುತ್ತದೆ ಇಲ್ಲದಿದ್ದಲ್ಲಿ 0 ಯಾಗುತ್ತದೆ ಎಂದು ವ್ಯಾಖ್ಯಾನಿಸಲಾಗಿದೆ ನಾವು ಬೆಸೆಲ್ ನ ಫಂಕ್ಷನ್ ವನ್ನು Bessel's function ಚರ್ಚಿಸಿದ್ದೇವೆ ಮತ್ತು n 0 ಮತ್ತು 1 ಆಗಿದ್ದಾಗ ಅದರ ಲ್ಯಾಪ್ಲೇಸ್ ರೂಪಾಂತರವನ್ನು ನಾವು ಲೆಕ್ಕಹಾಕಿದ್ದೇವೆ ನಾವು ಈ ಲಾಗುರೆ ಬಹುಪದಿ Ln ಮತ್ತು ಅಲ್ಲದೆ ನಾವು ಈ ಸಾಮಾನ್ಯ ಪ್ರಕರಣಕ್ಕಾಗಿ ಅದರ ಲ್ಯಾಪ್ಲೇಸ್ ರೂಪಾಂತರವನ್ನು ಲೆಕ್ಕಹಾಕಿದ್ದೇವೆ ಮತ್ತು ಈ ಉಪನ್ಯಾಸಕ್ಕಾಗಿ ಅಷ್ಟೆ ಮತ್ತು ನಿಮ್ಮ ಗಮನಕ್ಕಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ